ನಾವು ವಿಶೇಷ ಹಕ್ಕುಗಳ ಗುಂಪುಗಳನ್ನು ಉಲ್ಲೇಖಿಸುತ್ತಿದ್ದೇವೆ ಬೌದ್ಧಿಕ ಆಸ್ತಿಯ ಹಕ್ಕು ಮತ್ತು ದಿಕ್ಸೂಚಿಗಳು ಸಹ ಬೌದ್ಧಿಕ ಆಸ್ತಿಯ ಹಕ್ಕನ್ನು ಅವಲಂಬಿಸಿ ಬದಲಾಗುತ್ತವೆ ಮತ್ತು ಅದು ಹಕ್ಕುಸ್ವಾಮ್ಯವಾಗಿದ್ದರೆ ಕೃತಿಸ್ವಾಮ್ಯವು ಸೃಷ್ಟಿಕರ್ತರಿಗೆ ಮುದ್ರಿಸಲು ಪ್ರಕಟಿಸಲು ನಿರ್ವಹಿಸಲು ಚಲನಚಿತ್ರ ಚಿತ್ರಿಸಲು ಮತ್ತು ಸಾಹಿತ್ಯಿಕ ಕಲಾತ್ಮಕ ಸಂಗೀತ ಅಥವಾ ಇತರೆ ಛಾಯಾಗ್ರಹಣದ ಕೃತಿಗಳನ್ನು ರಚಿಸಲು ಅಥವಾ ಮಾಡಲು ನಿಗದಿತ ಅವಧಿಯವರೆಗೆ ಹಕ್ಕನ್ನು ನೀಡುತ್ತದೆ ಎಂದು ನಾವು ಹೇಳುತ್ತಿದ್ದೇವೆ ಆದ್ದರಿಂದ ಕೃತಿಸ್ವಾಮ್ಯದಲ್ಲಿ ವಿಶೇಷವಾಗಿ ಹಕ್ಕುಗಳ ಸಮೂಹವೇ ಇದೆ ವಿಭಿನ್ನ ರೂಪಗಳಲ್ಲಿ ಹೆಚ್ಚಿನ ಪ್ರತಿಗಳನ್ನು ಮಾಡಲು ಸಂಭವವಿದೆ ಟ್ರೇಡ್ಮಾರ್ಕ್ನಲ್ಲಿನ ಹಕ್ಕುಗಳನ್ನು ವಿಶೇಷ ಸಮೂಹವು ಒಂದು ಕಂಪನಿಯನ್ನು ಪ್ರತಿನಿಧಿಸಲು ಬಳಸಬಹುದಾದ ಅಥವಾ ಕಾನೂನುಬದ್ಧವಾಗಿ ನೋಂದಾಯಿಸಲ್ಪಟ್ಟ ಅಥವಾ ಸ್ಥಾಪಿಸಲ್ಪಟ್ಟ ಒಂದು ಚಿಹ್ನೆ ಅಥವಾ ಪದವನ್ನು ಬಳಸುವುದಕ್ಕೆ ಸಂಬಂಧಿಸಿದೆ ಅದು ಉತ್ಪನ್ನಗಳು ಅಥವಾ ಸೇವೆಗಳಾಗಿರಬಹುದು ಆದ್ದರಿಂದ ಟ್ರೇಡ್ಮಾರ್ಕ್ನಲ್ಲಿ ನೀವು ಒಂದು ಚಿಹ್ನೆ ಅಥವಾ ಪದಗಳ ಗುಂಪನ್ನು ನಿಚ್ ಮಾರ್ಕ್ ಅಥವಾ ಮರ್ಸಿಡಿಸ್ ಬೆಂಜ್ ಚಿಹ್ನೆ ಅಥವಾ ಈ ಯಾವುದನ್ನಾದರೂ ಉತ್ಪಾದಕರಿಗೆ ಅಥವಾ ಅದನ್ನು ಹೊಂದಿರುವ ಕಂಪನಿಗೆ ವಿವರಿಸಲು ಅಥವಾ ಬಳಸಲು ಹಕ್ಕಿದೆ ಆದ್ದರಿಂದ ಈ ಗುಣಲಕ್ಷಣವು ನಿಮಗೆ ವಿಭಿನ್ನವಾದ ಹಕ್ಕುಗಳ ಗುಂಪನ್ನು ನೀಡುತ್ತದೆ ನಿಮ್ಮ ಎಲ್ಲಾ ಉತ್ಪನ್ನಗಳಿಗೆ ಈಗ ನೀವು ಈ ಹಕ್ಕನ್ನು ಬಳಸಬಹುದು ನೀವು ಮೊದಲು ಇಲ್ಲದ ಹೊಸ ಕೈಗಾರಿಕೆಗಳನ್ನು ನಮೂದಿಸಿದರೆ ನೀವು ಈ ಹಕ್ಕನ್ನು ಬಳಸಬಹುದು ಜನರು ಅದನ್ನು ಬಳಸದಂತೆ ನೀವು ನಿಲ್ಲಿಸಬಹುದು ಈಗ ಭಾರತದಲ್ಲಿ ಒಳ ಉಡುಪುಗಳನ್ನು ಮಾರಾಟ ಮಾಡಲು ಬೆಂಚ್ಮಾರ್ಕ್ ಬೆಂಜ್ ಟ್ರಿಸ್ಟಾರ್ ಚಿಹ್ನೆವನ್ನು ಬಳಸಿದ ಪ್ರಕರಣವೊಂದಿದೆ ಉಲ್ಲೇಖವು ಬಂದಿದ್ದು ಸರ್ಕಾರಿ ವ್ಯವಹಾರಕ್ಕೆ ಪ್ರವೇಶಿಸುವ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಬೆನ್ಜ್ಗೆ ತಿಳಿದಿರಲಿಲ್ಲ ಆದರೆ ಅವರು ಅದನ್ನು ನಿಲ್ಲಿಸಿದರು ಏಕೆಂದರೆ ಅದು ಸರಿ ಅವನು ಅಥವಾ ಅವಳು ಹಕ್ಕನ್ನು ಹೊಂದಿರುವವರಿಗೆ ಮಾತ್ರ ಬಯಸಿದ ರೀತಿಯಲ್ಲಿ ಚಿಹ್ನೆಯ ಗುರುತು ಬಳಸುವ ಹಕ್ಕು ಇರುತ್ತದೆ ಆದ್ದರಿಂದ ಹಕ್ಕು ಹೊಂದಿರುವವರು ಅದನ್ನು ವ್ಯವಹಾರದಲ್ಲಿ ಬಳಸುವುದನ್ನು ತಡೆಯುಬಹುದು ಜನರು ಅದನ್ನು ಬಳಸುವುದನ್ನು ಸಹ ಅವರು ನಿಲ್ಲಿಸಬಹುದು ಪೇಟೆಂಟ್ ಕಾನೂನಿನ ವಿಷಯದಲ್ಲಿ ಹಕ್ಕುಸ್ವಾಮ್ಯದ ಹಕ್ಕನ್ನು ಮಾರಾಟ ಮಾಡುವ ಹಕ್ಕು ಮಾರಾಟಕ್ಕೆ ನೀಡುವ ಹಕ್ಕು ಮತ್ತು ಆವಿಷ್ಕಾರವನ್ನು ಆಮದು ಮಾಡಿಕೊಳ್ಳುವ ಹಕ್ಕುಗಳಗಳಲ್ಲಿ ಬಳಸಬಹುದಾಗಿದೆ ಅಥವಾ ಸಂಬಂಧಿಸಿದ್ದಾಗಿರುತ್ತದೆ ಈಗ ಅದನ್ನು ನೋಡಿ ಪೇಟೆಂಟ್ ಕಾನೂನಿನಲ್ಲಿ ನಾವು ಮಾರ್ಕೆಟಿಂಗ್ ಮಾರಾಟಕ್ಕೆ ಸಂಬಂಧಿಸಿದ ಹಕ್ಕುಗಳ ಬಗ್ಗೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಆಮದು ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ನಿಮಗೆ ತಿಳಿದಿರುವ ವಿಷಯದ ಸ್ವರೂಪವು ನಾವು ಬೌದ್ಧಿಕ ಆಸ್ತಿ ಹಕ್ಕನ್ನು ವ್ಯಾಖ್ಯಾನಿಸಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ವಿಭಿನ್ನ ವಿಷಯಗಳಿಗೆ ಹಕ್ಕುಗಳು ಸಹ ವಿಭಿನ್ನವಾಗಿರುತ್ತದೆ ಎಂದು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಪೇಟೆಂಟ್ಗಳು ಮತ್ತು ಟ್ರೇಡ್ಮಾರ್ಕ್ಗಳು ಮತ್ತು ಹಕ್ಕುಸ್ವಾಮ್ಯವನ್ನು ಒಳಗೊಂಡಿರುವ ಪ್ರತ್ಯೇಕ ಹಕ್ಕುಗಳ ನೋಂದಣಿ ಪ್ರಕ್ರಿಯೆಯು ವಿಭಿನ್ನ ಹಕ್ಕುಗಳಿಗಾಗಿ ವಿಭಿನ್ನವಾಗಿರುತ್ತದೆ ವಿಷಯವು ವಿಭಿನ್ನವಾಗಿರುವುದರಿಂದ ಅವುಗಳು ವಿಭಿನ್ನವಾಗಿರುತ್ತವೆ ವಿಭಿನ್ನ ಟ್ರೇಡ್ಮಾರ್ಕ್ಗಳಗಳಿಗೆ ಅವಧಿಯು ವಿಭಿನ್ನವಾಗಿರಬಹುದು ಅಥವಾ ನಿಗದಿತ ಅವಧಿಗೆ ಇರಬಹುದು ಆದರೆ ಕೋಕಾ ಕೋಲಾ ಮಾರ್ಕ್ನಂತೆ ಹಳೆಯದಾದ ಅಥವಾ ಕಾರ್ಯನಿರ್ವಹಿಸುತ್ತಿರುವ ಹಳೆಯ ಕೆಲವು ಟ್ರೇಡ್ಮಾರ್ಕ್ಗಳನ್ನು ಹಕ್ಕುದಾರರು ಸರಿಯಾದ ಮತ್ತು ನಿಗದಿತ ಅವಧಿಯಲ್ಲಿ ನವೀಕರಿಸಿ ಅದನ್ನು 100 ವರ್ಷ ಅಥವಾ ಅದಕ್ಕಿಂತ ದೀರ್ಘಸಮಯದವರೆಗೆ ಬಳಸಬಹುದು ಅಥವಾ ಕಾರ್ಯನಿರ್ವಹಿಸಬಹುದು ಕೆಲವು ಸಂದರ್ಭದಲ್ಲಿ ಟ್ರೇಡ್ಮಾರ್ಕ್ಗಳ ಹಕ್ಕುಗಳನ್ನು ನವೀಕರಿಸದಿದ್ದರೆ ಅಥವಾ ಹಕ್ಕನ್ನು ಬಳಸದಿದ್ದರೆ ಆ ಹಕ್ಕುಗಳನ್ನುಚಿಹ್ನೆಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಆದ್ದರಿಂದ ನೀವು 100 ವರ್ಷಗಳ ಕಾಲ ಉಳಿದುಕೊಂಡಿರುವ ವ್ಯವಹಾರವನ್ನು ನೋಡಿದರೆ ಮತ್ತು ಹಕ್ಕುಗಳನ್ನುಚಿಹ್ನೆ ಜೀವಂತವಾಗಿರಿಸಲಾಗಿದೆಯೆಂದು ನೀವು ನೋಡಿದರೆ ಅವರು ಹಕ್ಕುಗಳನ್ನುಚಿಹ್ನೆ ಜೀವಂತವಾಗಿಡಲು ಅಧಿಕೃತ ಶುಲ್ಕವನ್ನು ಪಾವತಿಸಿರುತ್ತಾರೆ ಮತ್ತು ಅದು ಟ್ರೇಡ್ಮಾರ್ಕ್ಗಳಾಗಿರಬಹುದು ಎಂದು ನೀವು ಕಾಣಬಹುದು ವ್ಯವಹಾರ ಪರಿಭಾಷೆಯಲ್ಲಿ ಇವು ಒಂದು ರೀತಿಯ ಅನಿಯಮಿತ ಜೀವಿತಾವಧಿ ಬೌದ್ಧಿಕ ಆಸ್ತಿ ಎಂದು ನಾವು ಹೇಳುತ್ತೇವೆ ಈ ವರ್ಗದಲಿ ಬೌದ್ಧಿಕ ಆಸ್ತಿಗೆ ಯಾವುದೇ ಮಿತಿ ಇರುವುದಿಲ್ಲ ಏಕೆಂದರೆ ಹಕ್ಕುದಾರರು ಸರಿಯಾದ ಕ್ರಮಗಳನ್ನು ಅನುಸರಿಸಿ ಅವುಗಳನ್ನು ಬಹಳ ಅವಧಿಯವರೆಗೆ ಜೀವಂತವಾಗಿಡಲು ಅಥವಾ ಬಳಸಲು ಸಾಧ್ಯವಿರುತ್ತದೆ ಬಳಸಲು ಅವರು ಸರ್ಕಾರಕ್ಕೆ ಅಧಿಕೃತ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಮತ್ತು ಅದರ ಹಕ್ಕನ್ನು ಬಳಸಬಹುದಾದ ಜನರ ವಿರುದ್ಧವೂ ನೀವು ಕ್ರಮ ತೆಗೆದುಕೊಳ್ಳಬಹುದು ಆದ್ದರಿಂದ ಸರಿಯಾದ ಹಕ್ಕುದಾರರು ಮಾಡಬೇಕಾದ 2 ವಿಷಯಗಳಿವೆ 1 ಅಧಿಕೃತ ಶುಲ್ಕವನ್ನು ಪಾವತಿಸಬೇಕು 2 ಅವನು ಜಾಗರೂಕರಾಗಿರಬೇಕು ಮತ್ತು ನಾವು ಪರಿಗಣಿಸದೆ ಹಕ್ಕನ್ನು ಬಳಸುತ್ತಿರುವ ಜನರ ವಿರುದ್ಧ ಅವನು ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲದಿದ್ದರೆ ಅವನು ಹಕ್ಕಿನ ಒತ್ತಡ ಹಾಕಿದ್ದಾನೆ ಎಂದು ಭಾವಿಸಬಹುದು ವಿದ್ಯಾರ್ಥಿ 1900 ರಿಂದ 2000 ರವರೆಗೆ ಹೆಚ್ಚಿನ ಸಂಖ್ಯೆಯ ಅವಧಿಯವರೆಗೆ ಕೊಕೊ ಕೋಲಾ ಹಕ್ಕನ್ನು ಬಳಸಿದ್ದಾರೆ ಎಂಬ ಸಂಗತಿಯಿಂದ ನಾವು ಗೊಂದಲಕ್ಕೀಡಾಗಿದ್ದೇವೆ ನಾವು ಪ್ರತಿ 5 ವರ್ಷಗಳಿಗೊಮ್ಮೆ ಅಥವಾ ಪ್ರತಿ 10 ವರ್ಷಗಳಿಗೊಮ್ಮೆ ವಿನ್ಯಾಸವನ್ನು ಬದಲಾಯಿಸಿ ಇದನ್ನು ನವೀಕರಿಸಿದ್ದೇವೆ ಆದ್ದರಿಂದ ನಾನು ಒಂದು ಉದಾಹರಣೆಯನ್ನು ಹೇಳುತ್ತೇನೆ 1910 ರಲ್ಲಿ ವಿನ್ಯಾಸಗೊಳಿಸಿದ 1 ಕೊಕೊ ಕೋಲಾ ಇದ್ದರೆ ಆಗ ಅದು ನವೀಕರಿಸಬಹುದಾದ ಟ್ರೇಡ್ಮಾರ್ಕ್ ಆಗಿರುವುದಿಲ್ಲ ಇವುಗಳನ್ನು ನಾವು ವಿನ್ಯಾಸಗೊಳಿಸಲಾಗಿಲ್ಲ ನೋಡಿ ಕೊಕೊ ಕೋಲಾ ಅದರ ಬಾಟಲ್ ಮೇಲೆ ವಿನ್ಯಾಸಗಳನ್ನು ಹೊಂದಿದೆ ಕೊಕೊ ಕೋಲಾ ಉತ್ಪನ್ನಗಳನ್ನು ಪ್ರದರ್ಶಿಸುವ ರೀತಿಯಲ್ಲಿ ಸರಿಯಾದ ರಕ್ಷಣೆಯನ್ನು ಹೊಂದಿದೆ ಮತ್ತು ಅದನ್ನು ಬೇರೆ ಯಾರು ನಕಲು ಮಾಡದಿರಲು ಸರಿಯಾದ ರಕ್ಷಣೆಯನ್ನು ಹೊಂದಿದೆ ಅದು ಕೊಕೊ ಕೋಲಾ ಕಲಾತ್ಮಕ ರೀತಿಯಲ್ಲಿ ಪ್ರಪಂಚದ ಟ್ರೇಡ್ಮಾರ್ಕ್ ಹೊಂದಿರುವ ಕೆಲಸವಾಗಿದೆ ಟ್ರೇಡ್ಮಾರ್ಕ್ ನಿಸ್ಸಂದೇಹವಾಗಿ ಅನಿಯಮಿತ ಜೀವಿತಾವಧಿ IP ಬೌದ್ಧಿಕ ಆಸ್ತಿಯಾಗಿದೆ ಅದು ಅಪರಿಮಿತವಾಗಿದೆ ಇದಕ್ಕೆ ಮಿತಿಯಿಲ್ಲ ಅವರು ವಿನ್ಯಾಸವನ್ನು ನೋಂದಾಯಿಸಿಕೊಂಡಿದ್ದಾರೆ ಮತ್ತು ಒಂದು ಸೀಮಿತ ಅವಧಿ ಇದೆ ಎಂದು ಅವರು ತಿಳಿದುಕೊಂಡಿದ್ದಾರೆ ಇತರ ಹಕ್ಕುಗಳು ಬರುತ್ತವೆ ಮತ್ತು ಹೋಗುತ್ತವೆ ಆದರೆ ಗುರುತು ಯಾವಾಗಲೂ ಮಾಡಬಹುದು ಸರಿಯಾದ ಹಕ್ಕುದಾರ ಮಾತ್ರ ಬಳಸಬಹುದಾಗಿದೆ ಆದ್ದರಿಂದ ಇದರಲ್ಲಿ ಬಹು ಹಕ್ಕುಗಳಿವೆ ಅವುಗಳು ಬಹು ಹಕ್ಕುಗಳಾಗಿವೆ ಎಂದು ನಾವು ನೋಡುತ್ತೇವೆ ಆದರೆ ಅವರು ಅದನ್ನು ಮುಂದೆ ತೆಗೆದುಕೊಳ್ಳುವ ವಿಧಾನವೆಂದರೆ ಅನಿಯಮಿತ ಜೀವಿತಾವಧಿ IP ಪಡೆಯುವುದು ವ್ಯಾಪಾರ ರಹಸ್ಯಗಳು ಅವು ಮತ್ತೆ ಅವು ಬೌದ್ಧಿಕ ಆಸ್ತಿಯ ಹಕ್ಕಿನ ಒಂದು ವರ್ಗವಾಗಿದ್ದು ಅದು ಅನಿಯಮಿತ ಜೀವಿತಾವಧಿ IP ಗೆ ಸೇರುತ್ತದೆ ನೀವು ವ್ಯಾಪಾರ ರಹಸ್ಯವನ್ನು ಗೌಪ್ಯವಾಗಿಡಲು ಸಾಧ್ಯವಾದರೆ ಅದು ಸೀಮಿತವಾಗಿರುವುದಿಲ್ಲ ನಂತರ ಅವುಗಳನ್ನು ಗೌಪ್ಯವಾಗಿಡುವವರೆಗೆ ನೀವು ಅದನ್ನು ಜಾರಿಗೊಳಿಸಬಹುದು ಎಲ್ಲಾ ದೇಶಗಳಲ್ಲಿ ವರ್ಗೀಕರಿಸಲು ಅವಧಿ ಇರುವುದು ನಿಜವಾಗಿದೆ ವ್ಯವಹಾರದ ದೃಷ್ಟಿಕೋನದಿಂದ IP ಯನ್ನು 2 ವಿಭಾಗಗಳಾಗಿ ವಿಂಗಡಿಸಿದೆ ನೀವು ಸೀಮಿತ ಜೀವಿತಾವಧಿಯನ್ನು ಹೊಂದಿದ್ದರೆ ಅಲ್ಲಿ ಅವಧಿ ಸೀಮಿತವಾಗಿರುತ್ತದೆ ನಂತರ ಅದು ಸಾರ್ವಜನಿಕ ಸ್ವತ್ತಾಗುತ್ತದೆ ಮತ್ತು ಜನರು ಅದನ್ನು ಬಳಸಬಹುದು ಮತ್ತು ನಿಮಗೆ ಅನಿಯಮಿತ ಜೀವಿತಾವಧಿ IP ನವೀಕರಣಕ್ಕೆ ಒಳಪಟ್ಟರೆ ಅದನ್ನು ಶಾಶ್ವತವಾಗಿ ಜೀವಂತವಾಗಿಡಬಹುದು ಅಥವಾ ಬಳಸಬಹುದು ಆದ್ದರಿಂದ ಇದು ಜಗತ್ತಿನಾದ್ಯಂತ ನಿಜವಾಗಿದೆ ಈಗ ಪೇಟೆಂಟ್ ಪಡೆದ ಪ್ರಪಂಚದಾದ್ಯಂತದ ಕೆಲವೇ ಉದಾಹರಣೆಗಳನ್ನು ನಾವು ನೋಡೋಣ ಪೇಟೆಂಟ್ ಪಡೆದ ಅವಧಿಯು ಅರ್ಜಿಯ ದಿನಾಂಕದಿಂದ 20 ವರ್ಷಗಳು ಮತ್ತು ಈಗ ನಾವು TRIPS ಒಪ್ಪಂದದಿಂದ ಈ ಏಕರೂಪದ ವ್ಯವಸ್ಥೆಯನ್ನು ಹೊಂದಿದ್ದೇವೆ TRIPS ಒಪ್ಪಂದ ವ್ಯಾಪಾರ ಬೌದ್ಧಿಕ ಆಸ್ತಿಯ ಹಕ್ಕುಗಳ ಸಂಬಂಧಿತ ಅಂಶಗಳ ಒಪ್ಪಂದ TRIPS ವಿಶ್ವ ವ್ಯಾಪಾರ ಸಂಸ್ಥೆ WTO ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ WTO ಒಂದು ಸಂಸ್ಥೆಯಾಗಿದೆ ಮತ್ತು ಇದು ಒಂದು ಒಪ್ಪಂದಗಳ ಪಟ್ಟಿಯಾಗಿದೆ ಆದ್ದರಿಂದ TRIPS ಒಪ್ಪಂದವು ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಒಳಗೊಳ್ಳುವ ಒಪ್ಪಂದವಾಗಿದೆ ಮತ್ತು ಪ್ರತಿಯೊಬ್ಬ WTO ಸದಸ್ಯರು ಆ ಒಪ್ಪಂದವನ್ನು ಕಾರ್ಯಗತಗೊಳಿಸಲು ಬದ್ಧರಾಗಿರುತ್ತಾರೆ ಈ ಮಾದರಿಯು 20 ವರ್ಷಗಳ ಅವಧಿಯನ್ನು ಹೊಂದಿದೆ ಮೊದಲು ಹಾಗೆ ಇರಲಿಲ್ಲ ಪೇಟೆಂಟ್ನ ಅವಧಿ ಭಾರತದಲ್ಲಿ 20 ವರ್ಷಗಳು ಅಲ್ಲ ಅದು 14 ವರ್ಷಗಳು ಮತ್ತು ಭಾರತದಲ್ಲಿ ವೈದ್ಯಕೀಯ ಔಷಧೀಯಗಳಿಗೆ 7 ವರ್ಷಗಳವರೆಗೆ ಬಳಸಲಾಗುತ್ತಿತ್ತು ಇದು ವಿಭಿನ್ನ ಉತ್ಪನ್ನಗಳಿಗೆ ವಿಭಿನ್ನವಾಗಿ ಹೊಂದಿಕೊಳ್ಳುವ ಅವಧಿ ಆಗಿದೆ ಇದನ್ನು ಔಷಧೀಯ ಆಹಾರ ಮತ್ತು ಕೃಷಿ ಉತ್ಪನ್ನಗಳಿಗೆ ಇನ್ನೂ ಕಡಿಮೆ ಅವಧಿಗೆ ಬಳಸಲಾಗುತ್ತದೆ ಈಗ ನೀವು 20 ವರ್ಷಗಳು ಏಕೆ ಎಂದು ಕೇಳಬಹುದು ಅಂದರೆ ನಾವು 20 ವರ್ಷಗಳನ್ನು ಎಲ್ಲಿಂದ ಪಡೆದುಕೊಂಡೆವು ಎಂದರೆ ಅವರು 20 ರ ಹಿಂದೆ ಕೆಲವು ತರ್ಕಗಳನ್ನು ಹೊಂದಿರಬೇಕು ಎಂದರ್ಥ ಏಕೆಂದರೆ 20 ವರ್ಷಗಳು ನಿಜವಲ್ಲ ಅಥವಾ ಅದು ತಂತ್ರಜ್ಞಾನದ ಅವಧಿಯು ಎಲ್ಲಾ ದೇಶಗಳಿಗೆ ಅನ್ವಯವಾಗುವುದಿಲ್ಲ ಎಂಬುದು ನಮಗೆ ತಿಳಿದಿದೆ Trips ಒಪ್ಪಂದದ ಪ್ರಕಾರ ಪ್ರತಿಯೊಂದು ತಂತ್ರಜ್ಞಾನವನ್ನು ಈಗ ರಕ್ಷಿಸಬಹುದಾಗಿದೆ ತಂತ್ರಜ್ಞಾನದ ಪ್ರತಿಯೊಂದು ತಂತ್ರಜ್ಞಾನವು 3 ವರ್ಷಗಳ ಜೀವಿತಾವಧಿಯನ್ನು ಹೊಂದಿದೆ ಇದು ಇನ್ನೂ 20 ವರ್ಷಗಳ ಅವಧಿಯವರಿಗೆ ವಿಸ್ತರಿಸಬಹುದು ಆದ್ದರಿಂದ ಇಂದು ನಾವು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಅರ್ಥಮಾಡಿಕೊಂಡಂತೆ ಪೇಟೆಂಟ್ ಅವಧಿ ತಂತ್ರಜ್ಞಾನ ನಿರ್ದಿಷ್ಟವಲ್ಲ ಅದು ಔಷಧೀ ಏರೋನಾಟಿಕ್ಸ್ ಬಯೋಟೆಕ್ನಾಲಜಿ ಸಾಫ್ಟ್ವೇರ್ ಆಗಿರಲಿ ನೀವು 4 ದೇಶದಲ್ಲಿ ಸಾಫ್ಟ್ವೇರ್ನಲ್ಲಿ ಪೇಟೆಂಟನ್ನು ಪ್ರಧಾನವಾಗಿ 20 ವರ್ಷಗಳ ಅವಧಿಯವರಿಗೆ ಪಡೆಯಬಹುದು ನಾವು ತಿಳಿದಿರುವ ಹಾಗೆ ಎಲ್ಲಾ ತಂತ್ರಜ್ಞಾನಗಳಿಗೆ 20 ವರ್ಷಗಳ ಅವಧಿಯಾಗಿರುವುದಿಲ್ಲ ಕೆಲವು ತಂತ್ರಜ್ಞಾನಗಳು ತುಂಬಾ ತ್ವರಿತವಾದ ಅವಧಿಯಾಗಿರುತ್ತದೆ ಅವು ನಿಮಗೆ ಇಪ್ಪತ್ತು ವರ್ಷಗಳ ಅವಧಿ ಎಂದರೆ ಬಹುಶಃ ಅನೇಕ ತಲೆಮಾರುಗಳು ಎಂದು ತಿಳಿದಿಯಬಹುದು ಅಥವಾ ನಿಮಗೆ ತಿಳಿದಿರುವ ಹಾಗೆ ಅನೇಕ ತಲೆಮಾರುಗಳಾಗಿರಬಹುದು ಆದ್ದರಿಂದ ಈ 20 ವರ್ಷಗಳ ಅವಧಿಯು ಕೆಲವು ಅಂತರರಾಷ್ಟ್ರೀಯ ಕಾನೂನಿನ ಕಾರಣದಿಂದಾಗಿ ಬಂದಿತು ಎಂದು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಏಕೆಂದರೆ WTO ಬರುವ ಮೊದಲು ಅವರು 8 ವರ್ಷಗಳ ಮಾತುಕತೆಗಳನ್ನು ನಡೆಸಿದರು ನಾವು ಉರುಗ್ವೆ ಸುತ್ತಿನ ಮಾತುಗಳು ಎಂದು ಕರೆಯುವ ಇದರಲ್ಲಿ ಅನೇಕ ದೇಶಗಳು ಭಾಗವಹಿಸಿದ್ದನ್ನು ನಾವು ತಿಳಿದಿದ್ದೇವೆ ಮತ್ತು ಅದು ಬಹಳ ಸಮಯದವರೆಗೆ ನಡೆಯಿತು ನಂತರ ವಿಶ್ವ ವ್ಯಾಪಾರ ಸಂಸ್ಥೆ ರಚನೆಯಾಯಿತು ಮತ್ತು ಆ ಸಮಯದಲ್ಲಿ ಎಲ್ಲ ದೇಶಗಳು ತಮ್ಮ ಆಸಕ್ತಿಯನ್ನು ಮುಂದಿಡುತ್ತಿದ್ದರು ಮತ್ತು ನಾವು ಈ 20 ವರ್ಷಗಳ ಅವಧಿಯ ಒಪ್ಪಂದವನ್ನು ಹೊಂದಿದ್ದೇವೆ ಈಗ ಪ್ರಪಂಚದಾದ್ಯಂತ ಈಗ ಅಸ್ತಿತ್ವದಲ್ಲಿರುವ 20 ವರ್ಷದ ಅವಧಿಯ ಮೊದಲು ಪ್ರಮುಖ ಅವಧಿಯು 14 ವರ್ಷ ಎಂದು ನೀವು ನೆನಪಿನಲ್ಲಿಡಿ ಮತ್ತು ಅದು 14 ವರ್ಷಗಳು ಹೇಗೆ ಬಂದಿತು ಎಂಬುದರ ಕುರಿತು ಒಂದು ಸಣ್ಣ ಐತಿಹಾಸಿಕ ವಿವರಣೆವಿದೆ ಅಪ್ರೆಂಟಿಸ್ಗೆ ತರಬೇತಿ ನೀಡಲು 7 ವರ್ಷಗಳು ಬೇಕಾಯಿತು ಎಂದು ಇಂಗ್ಲೆಂಡ್ನಲ್ಲಿ ಹೇಳಲಾಗುತ್ತದೆ ಮಾಸ್ಟರ್ ಅಡಿಯಲ್ಲಿ ಕಲಿಯಲು ಒಬ್ಬ ವ್ಯಕ್ತಿಯು ತೆಗೆದುಕೊಳ್ಳುತ್ತಿದ್ದ ಸಮಯ 7 ವರ್ಷಗಳು ಆರಂಭದಲ್ಲಿ ಬ್ರಿಟಿಷ್ ರಾಜರು ಪೇಟೆಂಟ್ ನೀಡುತ್ತಿರಲಿಲ್ಲ ಮತ್ತು ಅವರು ಆರಂಭಿಕ ವರ್ಷಗಳಲ್ಲಿ ಅವರು ವಿಶೇಷ ಸವಲತ್ತುಗಳನ್ನು ಮಾತ್ರ ನೀಡುತ್ತಿದ್ದರು ಈಗ ರಾಜ ಅಥವಾ ರಾಣಿಯಿಂದ ಕುಶಲಕರ್ಮಿಗಳಿಗೆ ಮತ್ತು ಅತ್ಯಂತ ಪ್ರತಿಭಾವಂತ ಕುಶಲಕರ್ಮಿಗಳಿಗೆ ಯುರೋಪ್ ಭೂಖಂಡದದಿಂದ ಬರಲು ಮತ್ತು ಇಲ್ಲಿ ವ್ಯವಹಾರಗಳನ್ನು ಸ್ಥಾಪಿಸಲು ವಿಶೇಷ ಸವಲತ್ತುಗಳನ್ನು ನೀಡಲಾಯಿತು ಈಗ ಊಹಿಸಿಕೊಳ್ಳಿ ಈ ಕುಶಲಕರ್ಮಿಗಳು ಕೆಲವರು ಸಾಬೂನು ತಯಾರಿಸಿದರೆ ಕೆಲವು ಗಾಜಿನ ಸಾಮಾನುಗಳನ್ನು ಸುಗಂಧದ ದ್ರವ್ಯಗಳ ಮೇಲೆ ಇಸ್ಪೀಟೆಲೆಗಳು ಮತ್ತು ಹಲವಾರು ವಸ್ತುಗಳನ್ನು ತಯಾರಿಸುತ್ತಿದ್ದರೆ ಅಲ್ಲಿ ಒಂದು ಕುಶಲಕರ್ಮಿಗೆ ವಿಶೇಷ ಸವಲತ್ತುಗಳ ರಕ್ಷಣೆಯಿಲ್ಲದೆ ಬರಲು ಕೇಳಿದರೆ ಅವರು ಇಲ್ಲಿಗೆ ಬರುತ್ತಾರೆಯೇ ಅದು ಸಾಧ್ಯವಿಲ್ಲ ಏಕೆಂದರೆ ತಕ್ಷಣವೇ ಯಾರಾದರೂ ಅವರ ವ್ಯಾಪಾರವನ್ನು ನಕಲು ಮಾಡುವ ಸಾಧ್ಯತೆವಿರುತ್ತದೆ ಆದ್ದರಿಂದ ಇದು ವಿಶೇಷವಾಗಿದೆ ಇದು ಪೇಟೆಂಟ್ ಕಾನೂನಿನ ಐತಿಹಾಸಿಕ ಭಾಗವಾಗಿದೆ ಈ ವಿಶೇಷ ಸವಲತ್ತನ್ನು ವಾಸ್ತವವಾಗಿ ವಿಶೇಷ ಕೌಶಲ್ಯ ಹೊಂದಿರುವ ಜನರಿಗೆ ಸ್ವಲ್ಪ ರಕ್ಷಣೆ ನೀಡುವ ರೀತಿಯಲ್ಲಿ ಸ್ಥಾಪಿಸಿದರು ಈಗ ಆ ಸಮಯದಲ್ಲಿ ನಾವು ಆವಿಷ್ಕಾರಗಳ ಬಗ್ಗೆ ಮಾತನಾಡುತ್ತಿರಲಿಲ್ಲ ನಾವು ತಂತ್ರಜ್ಞಾನಗಳ ಬಗ್ಗೆ ಮಾತನಾಡುತ್ತಿರಲಿಲ್ಲ ಕೆಲವು ಜನರು ಇಸ್ಪೀಟೆಲೆಗಳನ್ನು ಆಮದು ಮಾಡಿಕೊಳ್ಳಲು ಈ ವಿಶೇಷ ಸವಲತ್ತುಗಳನ್ನು ಹೊಂದಿದ್ದರು ಮತ್ತು ರಾಜ ಅಥವಾ ರಾಣಿ ವಿಶೇಷ ಸವಲತ್ತನ್ನು ಯಾವುದಕ್ಕೂ ನೀಡಬಹುದಾಗಿತ್ತು ಕೆಲವೊಮ್ಮೆ ಖನಿಜಗಳ ಪರಿಶೋಧನೆಗಾಗಿ ವಿಶೇಷ ಸವಲತ್ತುಗಳನ್ನು ನೀಡುತ್ತಿದ್ದರು ವಾಸ್ತವವಾಗಿ ಈ ದೇಶವನ್ನು ಬ್ರಿಟಿಷರು ದೀರ್ಘಕಾಲ ಆಳ್ವಿಕೆಯನ್ನು ಮಾಡಿದ್ದರು ಏಕೆಂದರೆ ಈಸ್ಟ್ ಇಂಡಿಯಾ ಕಂಪನಿಯು ಪೇಟೆಂಟ್ ಸನದಿನೊಂದಿಗೆ ಬಂದಿತು ಮತ್ತು ರಾಣಿ ಅವರಿಗೆ ಇಲ್ಲಿ ವ್ಯಾಪಾರದ ಅವಕಾಶಗಳನ್ನು ಅನ್ವೇಷಿಸಲು ಆ ಕಂಪನಿಗೆ ವಿಶೇಷ ಸವಲತನ್ನು ನೀಡಿದ್ದರು ಅವರು ಇಲ್ಲಿಗೆ ವ್ಯಾಪಾರದ ಅವಕಾಶಗಳನ್ನು ಹುಡುಕಿಕೊಂಡು ಬಂದರು ನಂತರ ಅವರು ನಮ್ಮನ್ನು ವಸಾಹತುಶಾಹಿಗೆ ಒಳಪಡಿಸಿದರು ಆದರೆ ಅವರ ಸನ್ನದಿನ ಮೂಲವು ಆಡಳಿತಗಾರ ನೀಡಿದ ವಿಶೇಷ ಸವಲತ್ತು ಆದ್ದರಿಂದ ವಿಶೇಷ ಸವಲತ್ತುಗಳು ಎಲ್ಲ ಸಮಯದಲ್ಲೂ ಇದ್ದವು ಆದ್ದರಿಂದ ಆರಂಭಿಕ ದಿನಗಳಲ್ಲಿ ನಾವು ಕಂಡುಕೊಂಡಂತೆ ಪೇಟೆಂಟ್ ಗಳನ್ನು ನೀಡಿರುವುದಿಲ್ಲ ಆದರೆ ವಿಶೇಷ ಮಾದರಿಯ ಸೌಲತ್ತುಗಳನ್ನು ನೀಡಿರುವುದನ್ನು ಕಂಡುಕೊಳ್ಳುತ್ತೇವೆ ಆದ್ದರಿಂದ ತಂತ್ರಜ್ಞ ಅಥವಾ ಕುಶಲಕರ್ಮಿಗಳಿಗೆ ಸಾಬೂನು ತಯಾರಿಸಲು ವಿಶೇಷ ಸವಲತ್ತನ್ನು ನೀಡಿರುತ್ತಾರೆ ನಿದರ್ಶನೆಯಂತೆ ರಾಜ ಅಥವಾ ರಾಣಿ ಕುಶಲಕರ್ಮಿಗಳಿಗೆ ಇಬ್ಬರು ಬ್ರಿಟಿಷ್ ಪ್ರಜೆಗಳಿಗೆ ತರಬೇತಿ ನೀಡುವಂತೆ ಕೇಳುತ್ತಿದ್ದರು ಏಕೆಂದರೆ ನೀವು ಅಂತಿಮವಾಗಿ ಬ್ರಿಟಿಷ್ ಪ್ರಜೆಗಳಿಗೆ ತರಬೇತಿ ನೀಡಿದರೆ ಅವರು ಅಂಗಡಿಯನ್ನು ಸ್ಥಾಪಿಸುವ ವ್ಯಾಪಾರವನ್ನು ಕಲಿಯುತ್ತಾರೆ ತಂತ್ರಜ್ಞಾನ ವರ್ಗಾವಣೆ ಅಥವಾ ಹಳ್ಳಿಗಳು ಇದನ್ನು ಕೌಶಲ್ಯ ವರ್ಗಾವಣೆ ಎಂದು ಕರೆಯುವ ಒಂದು ಮಾರ್ಗವಾಗಿದೆ ಆದ್ದರಿಂದ ಅಪ್ರೆಂಟಿಸ್ಗಳಿಗೆ ತರಬೇತಿಯ ನೀಡಿರುವುದಕ್ಕೆ ಪ್ರತಿಯಾಗಿ ಸವಲತ್ತನ್ನು ನೀಡಲಾಗುತ್ತಿತ್ತು ಆದ್ದರಿಂದ ಅಪ್ರೆಂಟಿಸ್ ಸಾಮಾನ್ಯವಾಗಿ 7 ವರ್ಷದ ಅವಧಿಯಾಗಿತ್ತು ಅದಕ್ಕೆ 7 7 14 ವರ್ಷ ತೆಗೆದುಕೊಳ್ಳುತ್ತದೆ ಅಂದರೆ ನಾವು ಮೊದಲ ಪದದೊಂದಿಗೆ ಬಂದಿದ್ದು TRIPS ಒಪ್ಪಂದದ ಮೊದಲು ನಾವು 14 ವರ್ಷಗಳ ಪೇಟೆಂಟ್ ಅವಧಿಯನ್ನು ಏಕೆ ಹೊಂದಿದ್ದೇವೆ ಎಂಬುದಕ್ಕೆ ಮೊದಲ ವಿವರಣೆಯಾಗಿದೆ ಆದ್ದರಿಂದ ಪೇಟೆಂಟ್ಗಳು 20 ವರ್ಷಗಳ ಅವಧಿಯನ್ನು ಹೊಂದಿದ್ದು ಇದು ಮಂಡಳಿಯಲ್ಲಿ ಸಾರ್ವತ್ರಿಕವಾಗಿ ಅನ್ವಯಿಸುತ್ತದೆ ಎಲ್ಲಾ WTO ಸದಸ್ಯ ರಾಷ್ಟ್ರಗಳು ಆ ಬದ್ಧತೆ ಮತ್ತು ಪೇಟೆಂಟ್ಗಳನ್ನು 20 ವರ್ಷಗಳ ಕಾಲ ಗೌರವಿಸಬೇಕು ತಂತ್ರಜ್ಞಾನ ಕ್ಷೇತ್ರವನ್ನು ಲೆಕ್ಕಿಸದೆ ಇದು ಅರ್ಜಿಯ ದಿನಾಂಕದಿಂದ 20 ವರ್ಷಗಳ ಕಾಲ ಅನ್ವಯಿಸುತ್ತದೆ ಭಾರತದಲ್ಲಿ ಕೃತಿಸ್ವಾಮ್ಯವು ಒಂದು ಅವಧಿಯನ್ನು ಹೊಂದಿದೆ ಇದನ್ನು ಲೇಖಕರ ಜೀವಂತ ಅವಧಿಯ ಮತ್ತು ನಂತರ 60 ವರ್ಷಗಳು ಎಂದು ಲೆಕ್ಕಹಾಕಲಾಗಿದೆ ಆದ್ದರಿಂದ ಲೇಖಕನು ತನ್ನ ಜೀವನದ ಆರಂಭದಲ್ಲಿಯೇ ಪುಸ್ತಕವನ್ನು ಬರೆದರೆ ಮತ್ತು ಅವರು ದೀರ್ಘಕಾಲ ಜೀವಿಸಿದರೆ ಅಥವಾ ಬಾಳಿದರೆ ಅವರ ಪುಸ್ತಕಗಳು ದೀರ್ಘಕಾಲದ ಹಕ್ಕನ್ನು ಪಡೆಯುತ್ತವೆ ವಾಸ್ತವವಾಗಿ 2009 ರಲ್ಲಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಗಾಂಧೀಜಿಯವರ ಎಲ್ಲಾ ಕೃತಿಗಳು ಸಾರ್ವಜನಿಕ ವಲಯಕ್ಕೆ ಬಂದವು ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಅವರ ಜೀವನ ಮತ್ತು ನಂತರ 60 ವರ್ಷಗಳು ಮುಗಿದವು ಇದು 2009 ರಲ್ಲಿ ಅವಧಿ ಮೀರಿತು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಕೃತಿಸ್ವಾಮ್ಯದ ಅವಧಿಯು ಲೇಖಕರ ಜೀವಿತ ಅವಧಿಯು ಮತ್ತು ನಂತರದ 60 ವರ್ಷಗಳಾಗಿರುತ್ತದೆ ಅದು ಲೇಖಕರಲ್ಲದಿದ್ದರೆ ಲೇಖಕ ಅಥವಾ ಸೃಷ್ಟಿಕರ್ತ ಸಂಸ್ಥೆಯಾಗಿದ್ದರೆ ಪ್ರಕಟಣೆಯ ದಿನಾಂಕದಿಂದ 60 ವರ್ಷಗಳು ಎಂದು ಯೋಚಿಸಿ ಟ್ರೇಡ್ಮಾರ್ಕ್ಗಳು ನಾನು ಹೇಳಿದಂತೆ ಟ್ರೇಡ್ಮಾರ್ಕ್ಗಳ ಅವಧಿಯನ್ನು 10 ವರ್ಷಗಳವರೆಗೆ ನೀಡಲಾಗುತ್ತದೆ ಇದನ್ನು ಪ್ರತಿ 5 ವರ್ಷಗಳಿಗೊಮ್ಮೆ ನವೀಕರಿಸಬಹುದು ಆದ್ದರಿಂದ ಇದು ಬೌದ್ಧಿಕ ಆಸ್ತಿಯ ಹಕ್ಕುಗಳನ್ನು ಮಾಡುತ್ತದೆ ಇದು ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು 2 ವಿಶಾಲ ವರ್ಗಗಳಾಗಿರಿಸುತ್ತದೆ ಮೊದಲನೆಯದಾಗಿ ನಾನು ಹೇಳಿದಂತೆ ಸೀಮಿತ ಜೀವಿತಾವಧಿ IP ಹಕ್ಕುಸ್ವಾಮ್ಯಗಳು ಮತ್ತು ಪೇಟೆಂಟ್ಗಳು ಎರಡನೆಯದ್ದು ಅನಿಯಮಿತ ಜೀವಿತಾವಧಿ IP ವ್ಯಾಪಾರ ರಹಸ್ಯಗಳ ಟ್ರೇಡ್ಮಾರ್ಕ್ಗಳಾಗಿವೆ